ಆದ್ದರಿಂದ ಅಂತಿಮ ಮಾಡ್ಯೂಲ್ ಎಂದರೆ ಇಲ್ಲಿಯವರೆಗೆ ನೀವು ಅವಿಭಾಜ್ಯ ಸಮೀಕರಣಗಳ ಬಗ್ಗೆ ಕಲಿತದ್ದನ್ನು ನಾವು ಸಂಕ್ಷಿಪ್ತವಾಗಿ ಹೇಳುತ್ತೇವೆ ಮತ್ತು ಇದು ರೂಪರೇಖೆಯಾಗಲಿದೆ ನಾವು ನೋಡಿದ ಎರಡು ಮುಖ್ಯ ವಿಧಾನಗಳು ಮೇಲ್ಮೈ ಮತ್ತು ವ್ಯಾಲ್ಯೂಮ್ ಇಂಟಿಗ್ರಲ್ ಆದ್ದರಿಂದ ನಾವು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡುತ್ತೇವೆ ಇಲ್ಲಿ ಹೊಸ ಪರಿಕಲ್ಪನೆಯು ರಾಡಾರ್ ಕ್ರಾಸ್ ಸೆಕ್ಷನ್ ಆಗಿರುತ್ತದೆ ಇದನ್ನು RCS ಎಂದು ಸಂಕ್ಷೇಪಿಸಲಾಗಿದೆ ಆದ್ದರಿಂದ ನಾವು ಕಲಿತ ಎಲ್ಲಾ ಸಿದ್ಧಾಂತವನ್ನು ಉಪಯುಕ್ತವಾದದ್ದನ್ನು ಲೆಕ್ಕಹಾಕಲು ಅದನ್ನು ಹೇಗೆ ಬಳಸಿ ಕೊಳ್ಳುತ್ತೇವೆ ಎಂಬುದನ್ನು ನೊಡೋಣ ಮತ್ತು ಈ ವಿಷಯದಲ್ಲಿ ನೀವು ಎದುರಿಸಬೇಕಾದ ಕೆಲವು ಕಂಪ್ಯೂಟೇಶನಲ್ ಸಮಸ್ಯೆಗಳು ಯಾವುವು ಎಂಬುದನ್ನು ತಿಳಿಯೋಣ ಆದ್ದರಿಂದ ನಾವು ಮೇಲ್ಮೈಗೆ ಸರ್ಫೆಸ್ ಹೋಗುವ ಮೊದಲು ಮತ್ತು ಸರ್ಫೆಸ್ ಮತ್ತು ಪರಿಮಾಣದ ವ್ಯಾಲೂಮ್ ನಡುವಿನ ವ್ಯತ್ಯಾಸ PECಗಳ ಉಪಸ್ಥಿತಿಯಲ್ಲಿ ಮೇಲ್ಮೈ ಅವಿಭಾಜ್ಯ ಸಮೀಕರಣಗಳ ಸರ್ಫೆಸ್ ಇಂಟಿಗ್ರಲ್ ಬಗ್ಗೆ ಒಂದು ಸೆಕೆಂಡ್ ಅನ್ನು ಶೀಘ್ರವಾಗಿ ತೆಗೆದುಕೊಳ್ಳಲು ನಾನು ಬಯಸುತ್ತೇನೆ ಹಾಗಾದರೆ PEC ಎಂದರೇನು PEC ಪರಿಪೂರ್ಣ ವಿದ್ಯುತ್ ವಾಹಕವಾಗಿದೆ ಆದ್ದರಿಂದ ಪರಿಪೂರ್ಣ ವಿದ್ಯುತ್ ಕಂಡಕ್ಟರ್ ಎಂದರೆ ಆಡುಮಾತಿನಲ್ಲಿ ನೀವು ಪರಿಪೂರ್ಣ ಲೋಹದಂತೆ ಕರೆಯುತ್ತೀರಿ ಆದ್ದರಿಂದ ಪರಿಪೂರ್ಣ ಲೋಹದ ಆಸ್ತಿಪ್ರಾಪರ್ಟಿ ಏನು ಆ ಸಂಪರ್ಕವು ಅನಂತವಾಗಿದೆ ಆದ್ದರಿಂದ ಅವೆಲ್ಲವೂ ಮೇಲ್ಮೈಗೆ ಸರ್ಫೆಸ್ ಗೆ ಹೋಗುವ ಪರಿಮಾಣದಲ್ಲಿ ವ್ಯಾಲೂಮ್ ಇರುವದಿಲ್ಲ ಎಂದು ಚಾರ್ಜ್ ವಿಧಿಸುವ ಮೊದಲು ನಾವು ಈ ಎಲ್ಲವನ್ನು ಅಧ್ಯಯನ ಮಾಡಿದ್ದೇವೆ ವಿದ್ಯಾರ್ಥಿ ಮೇಲ್ಮೈಗೆ ಸರ್ಫೆಸ್ ಇಲ್ಲಿಯವರೆಗೆ ನಾವು ಹೊಂದಿರುವ ಸೂತ್ರೀಕರಣದಲ್ಲಿ ಇದು ಮೂಲ ಸೂತ್ರೀಕರಣವಾಗಿದೆ ಫಾರ್ಮುಲೆಷನ್ ಆಗಿದೆ ನಾವು ಅಸ್ಥಿರಗಳಿಗೆ ಭೌತಿಕ ವ್ಯಾಖ್ಯಾನವನ್ನು ನೀಡಿದ್ದೇವೆ ಆದ್ದರಿಂದ ನಾನು TM ಧ್ರುವೀಕರಣವನ್ನು ನೋಡಿದಾಗ ನನ್ನ phi ಏನು ನನ್ನ phi ಯಾವ ಭೌತಿಕ ಪ್ರಮಾಣವಾಗಿತ್ತು ವಿದ್ಯಾರ್ಥಿ ವಿದ್ಯುತ್ ಕ್ಷೇತ್ರ ವಿದ್ಯುತ್ ಕ್ಷೇತ್ರವು ಸರಿಯಾಗಿ ನಿರ್ದಿಷ್ಟವಾಗಿ ϕ E ದ z ಕಾಂಪೋನೆಂಟ್ ರೈಟ್ ಮತ್ತು ∇ϕ ಆಗಿತ್ತು nˆ ನಾವು ಇದರಂತೆ ವ್ಯಾಖ್ಯಾನವನ್ನು ನೀಡಿದ್ದೇವೆ ನಾವು ಏನು ಮಾಡಿದ್ದೇವೆ ಅದು ಅನುಪಾತದಲ್ಲಿತ್ತು ನಾವು ಅದನ್ನು ರೂಪಿಸಿದ್ದೇವೆ ಇದು ಮೇಲ್ಮೈಗೆ ಸರ್ಫೆಸ್ ಯಲ್ಲಿರುವ H ಸ್ಪರ್ಶಕಕ್ಕೆ ಅನುಪಾತದಲ್ಲಿತ್ತು ಆದ್ದರಿಂದ ನಾವು ಈ ಸಮೀಕರಣಗಳನ್ನು ಸ್ಪರ್ಶಕ ವಿದ್ಯುತ್ ಮತ್ತು ಕಾಂತೀಯತೆಯ ರೇಖೀಯ ಸಂಯೋಜನೆಯಂತೆ ವ್ಯಾಖ್ಯಾನಿಸಿದ್ದೇವೆ ಕ್ಷೇತ್ರಗಳು ಇದು TM ಧ್ರುವೀಕರಣದಲ್ಲಿತ್ತು ಅಂತೆಯೇ ನೀವು TE ಧ್ರುವೀಕರಣಕ್ಕಾಗಿ ನೀವು E ಸ್ಪರ್ಶಕ ಮತ್ತು Hz ಹರ್ಟ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ಕಂಡಕ್ಟರ್ ಅನ್ನು ತಯಾರಿಸಿದರೆ ವಸ್ತುವನ್ನು ಪರಿಪೂರ್ಣ ವಿದ್ಯುತ್ ವಾಹಕದಿಂದ ತಯಾರಿಸಲಾಗಿದೆಯೆಂದು ನಾನು ಅರ್ಥೈಸುತ್ತೇನೆ ಈ ಸಮೀಕರಣಗಳ ವ್ಯವಸ್ಥೆಯನ್ನು ನಾವು ಹೇಗಾದರೂ ಮಾಡಿ ಬದಲಾಯಿಸಬೇಕೆ ಆದ್ದರಿಂದ PEC ಗೆ ಗಡಿ ಪರಿಸ್ಥಿತಿಗಳು ಏನು ಹೇಳುತ್ತವೆ ಅಥವಾ ಈ ಇಬ್ಬರು ಹುಡುಗರಲ್ಲಿ ಯಾರಾದರೂ ಶೂನ್ಯ ಅಥವಾ ಇಬ್ಬರೂ ನಾನ್ಜೆರೋ ವಿದ್ಯಾರ್ಥಿ E ಸ್ಪರ್ಶಕ ಕೆಳಗೆ E ಸ್ಪರ್ಶಕ ಸರಿ ಆದ್ದರಿಂದ ಇದು ನನ್ನ ಸಮಸ್ಯೆ ಎಂದು ನೆನಪಿಡಿ ಆದ್ದರಿಂದ z ನನ್ನ ಅಕ್ಷದ ಬೋರ್ಡ್ನಿಂದ ಹೊರಬರುತ್ತಿತ್ತು ಮತ್ತು Ez ಎಂದರೆ ಅದು ಸಮತಲದಿಂದ ಹೊರಬರುವ ಕಂಡಕ್ಟರ್ನ ಮೇಲ್ಮೈಯಲ್ಲಿ ಸಂಪೂರ್ಣವಾಗಿ ಇರುತ್ತದೆ ಆದ್ದರಿಂದ Ez 0 ಆಗಿರುತ್ತದೆ ಏಕೆಂದರೆ ಪರಿಪೂರ್ಣ ಲೋಹದಲ್ಲಿ ಮೇಲ್ಮೈಗಳು ಯಾವಾಗಲೂ ಏನು ವಿದ್ಯಾರ್ಥಿ ಇದು ಸಾಮಾನ್ಯ ಸಂಪೂರ್ಣವಾಗಿ ಸಾಮಾನ್ಯ ಹಕ್ಕು ಆದ್ದರಿಂದ ಕ್ಷೇತ್ರಗಳು ಯಾವಾಗಲೂ ಸಾಮಾನ್ಯವಾಗಿದೆ ಆದರೆ ಆದ್ದರಿಂದ TM ಧ್ರುವೀಕರಣದಲ್ಲಿ E Ez ಆಗಿರಲು ಮತ್ತು H ಇದು xy ಸಮತಲದಲ್ಲಿದೆ ಆದ್ದರಿಂದ TM ಧ್ರುವೀಕರಣದ z ದಿಕ್ಕಿನಲ್ಲಿ ವಿದ್ಯುತ್ ಕ್ಷೇತ್ರದ ಯಾವುದೇ ಅಂಶಗಳಿಲ್ಲ ಸರಿನಾ ಆದ್ದರಿಂದ PEC ಗೆ ನಾವು Ez 0 ಗೆ ಸಮ ಎಂದು ಹೇಳಬಹುದು ನಾನು Htan ಬಗ್ಗೆ ಏನಾದರೂ ಹೇಳಬಹುದೇ ನಾವು ಏನನ್ನೂ ಸರಿಯಾಗಿ ಹೇಳಲು ಸಾಧ್ಯವಿಲ್ಲ ಅದು ಸಮಸ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ PEC Ez 0 ಗೆ ಸಮಾನವಾಗಿರುತ್ತದೆ ನೀವು ಬೇರೆ ಯಾವುದೇ ಸಾಧ್ಯತೆಯ ಬಗ್ಗೆ ಯೋಚಿಸಬಹುದೇ phi ಶೂನ್ಯವಲ್ಲದ ಸಾಧ್ಯತೆಯ ಬಗ್ಗೆ ನೀವು ಯೋಚಿಸಬಹುದೇ ಆದರೆ ∇ϕ · nˆ ಶೂನ್ಯವಾಗಿರುತ್ತದೆ ಅದು ಯಾವ ರೀತಿಯ ವಸ್ತುವಾಗಿರುತ್ತದೆ ವಿದ್ಯಾರ್ಥಿ PMC PMC ಅದು ಸರಿ ಆದ್ದರಿಂದ ನಾವು ಪರಿಪೂರ್ಣತೆಯನ್ನು ಹೊಂದಿದ್ದರೆ ನಾನು ಹೊಂದಿದ್ದರೆ ವಿದ್ಯಾರ್ಥಿ ಮ್ಯಾಗ್ನೆಟಿಕ್ ಆ ಸಂದರ್ಭದಲ್ಲಿ ಮ್ಯಾಗ್ನೆಟಿಕ್ ಕಂಡಕ್ಟರ್ Htan 0 ಆಗಿರುತ್ತದೆ Ez 0 ಗೆ ಸಮನಾಗಿರುವುದಿಲ್ಲ ಪರಿಪೂರ್ಣ ಕಾಂತೀಯ ವಾಹಕ ಯಾವುದು ಇದು ಕಾಲ್ಪನಿಕ ವಸ್ತುವಾಗಿದೆ ಈ ಮೊದಲು ಮ್ಯಾಕ್ಸ್ವೆಲ್ನ Maxwell's equations ಸಮೀಕರಣಗಳಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ಹೊಂದಿದ್ದೇವೆ ಆದರೆ ಕಾಂತೀಯ ಪ್ರವಾಹವನ್ನು ಹೊಂದಿಲ್ಲ ಆದರೆ ಸಮೀಕರಣಗಳ ವ್ಯವಸ್ಥೆಗೆ ಸಮ್ಮಿತಿಯನ್ನು ನೀಡಲು ನಾವು ಕಾಂತೀಯ ಪ್ರವಾಹವನ್ನು ಸೇರಿಸಿದ್ದೇವೆ ಆದ್ದರಿಂದ ಅದೇ ರೀತಿ ನಾನು ಸಂಪೂರ್ಣತೆಗಾಗಿ PEC ಯ ಮಾತುಕತೆ ಕೂಡ PMC ಸರಿ ಬಗ್ಗೆ ಮಾತನಾಡುತ್ತೇನೆ ನಾನು ಕೆಲವು ಸಮಾನ ಪ್ರಮೇಯಗಳನ್ನು ಬಳಸಿದರೆ ಅದು ಉಪಯುಕ್ತವಾಗಬಹುದು ಅದಕ್ಕಾಗಿಯೇ ನಾನು ಅದನ್ನು ಇಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ ಏಕೆಂದರೆ ಸಮಾನ ಪ್ರಮೇಯಗಳನ್ನು ಬಳಸುವುದರ ಮೂಲಕ ನಾನು ಕಾಲ್ಪನಿಕತೆಯನ್ನು ಪರಿಚಯಿಸಬಹುದು ವಿದ್ಯಾರ್ಥಿ ಕರೆಂಟ್ ಮ್ಯಾಗ್ನೆಟಿಕ್ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹ ಆದ್ದರಿಂದ ಅದಕ್ಕಾಗಿಯೇ ನಾನು ಅದರ ಟಿಪ್ಪಣಿ ಮಾಡಲು ಬಯಸುತ್ತೇನೆ ಎಂದು ಹೇಳುತ್ತಿದ್ದೇನೆ ಆದ್ದರಿಂದ ನನ್ನ ಸಮೀಕರಣದ ವ್ಯವಸ್ಥೆಗೆ ಈಗ ಏನಾಗುತ್ತದೆ ಈ ಮೇಲ್ಮೈಯನ್ನು ನಾನು N ವಿಭಾಗಗಳು ಸೆಗ್ಮೆನ್ಟ್ ಕ್ಯಾಪಿಟಲ್ N ವಿಭಾಗಗಳಾಗಿ ವಿಭಜಿಸಿದ್ದೇನೆ ಎಂದು ಮೊದಲೇ ಉಹಿಸಿಕೊಳ್ಳಿ ಆದ್ದರಿಂದ ಈ ಸಮೀಕರಣದಲ್ಲಿ ಎಷ್ಟು ಅಸ್ಥಿರಗಳಿವೆ ವೆರಿಯೇಬಲ್ಸ್ ಈ ಸಮೀಕರಣದ ವ್ಯವಸ್ಥೆಯ ಗಾತ್ರ ಎಷ್ಟು 2N × 2N ಸರಿನಾ ಈಗ PEC ಯ ಸಂದರ್ಭದಲ್ಲಿ ಏನಾಗುತ್ತದೆ ಇಲ್ಲಿಂದ ಯಾವ ಪದಗಳು ಉಳಿಯುತ್ತವೆ ಯಾವು ಉಳಿಯುವುದಿಲ್ಲವೋ ವಿದ್ಯಾರ್ಥಿ ϕ 0 ಆಗಿರುತ್ತದೆ ಆದ್ದರಿಂದ ಈ ಪದವು ಇಲ್ಲಿ ಮತ್ತು ಈ ಪದವು ಇಲ್ಲಿ ಎರಡೂ ವಿದ್ಯಾರ್ಥಿ 0 0 ಮತ್ತು 0 ಸರಿ ಆದ್ದರಿಂದ ಈ ಎರಡು ಪದಗಳು ಮಾತ್ರ ಉಳಿದುಕೊಂಡಿವೆ ಆದ್ದರಿಂದ ನಾನು ಹೊಂದಿದ್ದೇನೆ g2r r ′ ∇ϕ · nˆ dl 0 ಆದ್ದರಿಂದ ಇದು ನನಗೆ N × N ವ್ಯವಸ್ಥೆಯನ್ನು ನೀಡಲಿದೆ ಸರಿನಾ ಆದ್ದರಿಂದ ಕೆಲವು ಅರ್ಥದಲ್ಲಿ ಇದು ಪರಿಹರಿಸಲು ಸುಲಭವಾದ ಸಮಸ್ಯೆಯಾಗಿದೆ ಹಿಂದಿನ ಸಮೀಕರಣಗಳಿಗಿಂತ ಇದು ಸುಲಭವಾಗಲು ಇನ್ನೊಂದು ಕಾರಣವನ್ನು ನೀವು ನನಗೆ ಹೇಳಬಲ್ಲಿರಾ ನಾನು ಯಾವ ಪದದ ಬಗ್ಗೆ ಚಿಂತಿಸಬೇಕಾಗಿಲ್ಲ ವಿದ್ಯಾರ್ಥಿ ಗ್ರಾಡ್ g ∇g · nˆ ಮತ್ತು ∇g · nˆ ನೊಂದಿಗೆ ನಿರ್ದಿಷ್ಟ ಸಮಸ್ಯೆ ಇತ್ತು ವಿದ್ಯಾರ್ಥಿ ಸಿಂಗುಲಾರಿಟಿ ಸಿಂಗುಲಾರಿಟಿ ∇g · nˆ ನೊಂದಿಗೆ ಹೆಚ್ಚು ತೊಂದರೆ ಉಂಟುಮಾಡುತ್ತದೆ ಮತ್ತು ಹೇಗೆ ಸಂಯೋಜಿಸಲ್ಪಟ್ಟಿದೆಇಂಟಿಗ್ರೇಟೆಡ್ ಎಂಬುದನ್ನು ಬಹಳ ಜಾಗರೂಕರಾಗಿರಿ ನನಗೆ 12 ಅಥವಾ 12 ಸಿಕ್ಕಿತು ಆದರೆ ಪರಿಪೂರ್ಣ ವಿದ್ಯುತ್ ವಾಹಕಕ್ಕೆ ಆ ಸಮಸ್ಯೆ ಇಲ್ಲ ಏಕೆಂದರೆ ∇g ಪದ ದೂರ ಹೋಗಿದ್ದೇನೆ ನಾನು g ಯೊಂದಿಗೆ ಉಳಿದಿದ್ದೇನೆ ಮತ್ತು g ಸಿಂಗುಲಾರಿಟಿ ಹೊಂದಿದ್ದು ಅದು ಸಮಗ್ರವಾಗಿದೆ ಆದ್ದರಿಂದ ನೀವು ಹೇಗೆ ಪ್ರಾರಂಭಿಸುತ್ತೀರಿ ನನ್ನ ಪ್ರಕಾರ ಪರಿಪೂರ್ಣ ಲೋಹೀಯ ನಡವಳಿಕೆಯೊಂದಿಗಿನ ಸಮಸ್ಯೆಯನ್ನು ನೀವು ಹೇಗೆ ಪರಿಹರಿಸುತ್ತೀರಿ ಎಂದರೆ ನನ್ನ ಪ್ರಕಾರ ಪರಿಪೂರ್ಣ ವಿದ್ಯುತ್ ಕಂಡಕ್ಟರ್ ಸರಿ ಆದ್ದರಿಂದ ಕೆಲವು ಅರ್ಥದಲ್ಲಿ ನಾವು ನಿಮ್ಮೊಂದಿಗೆ ಇಡೀ ಚರ್ಚೆಯನ್ನು PEC ಯನ್ನು ತಿಳಿದುಕೊಂಡು ಅದನ್ನು ಡೈಎಲೆಕ್ಟ್ರಿಕ್ ವಸ್ತುಗಳಿಗೆ ನಿರ್ಮಿಸಬಹುದಿತ್ತು ಆದರೆ ನಾವು ಅದನ್ನು ಬೇರೆ ರೀತಿಯಲ್ಲಿ ಮಾಡಿದ್ದೇವೆ